ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಸ್ಥಿತಿ III 3D ಮತ್ತು ಸಂಬಂಧಿತ ಕ್ವಾಂಟಮ್ ಸಂಖ್ಯೆಗಳಲ್ಲಿ ಕೊಲಂಬ್ ಸಂಭಾವ್ಯತೆಯಲ್ಲಿ ಚಲಿಸುವ ಕಣ ಹಿಂದಿನ ಉಪನ್ಯಾಸದಲ್ಲಿ ನಾವು Vrkr ಸಂಭಾವ್ಯದಲ್ಲಿ ಸಮತಲದಲ್ಲಿ ಚಲಿಸುವ ಎಲೆಕ್ಟ್ರಾನ್ ಅನ್ನು ಪರಿಗಣಿಸಿದ್ದೇವೆ ಅದು 14π0 ಮತ್ತು ಶಕ್ತಿಗಳು ಬೋರ್ ಮಾದರಿಯಲ್ಲಿ ನಿಖರವಾಗಿ ಒಂದೇ ಆಗಿವೆ ಎಂದು ಕಂಡುಹಿಡಿದಿದೆ ಇದರಲ್ಲಿ ಹೊಸದು ಏನೆಂದರೆ ಅದೇ ಶಕ್ತಿಯ ಮೌಲ್ಯಗಳಿಗಾಗಿ ನಾವು ವಿಭಿನ್ನ ಮೌಲ್ಯಗಳನ್ನು ಹೊಂದಿರುವ ಕಕ್ಷೆಗಳನ್ನು ಸಹ ಪಡೆದುಕೊಂಡಿದ್ದೇವೆ ಉದಾಹರಣೆಗೆ 3 ಕಕ್ಷೆಗಳು ಒಂದೇ ರೀತಿಯ ಶಕ್ತಿಯನ್ನು ಹೊಂದಿವೆ ಮತ್ತು ಕೋನೀಯ ಆವೇಗ L1 L2 ಮತ್ತು L3 ಅನ್ನು ಹೊಂದಿವೆ ಎಂದು ಭಾವಿಸೋಣ L1 ಗಿಂತ L2 ದೊಡ್ಡದಾಗಿದೆ L2 ಗಿಂತ L3 ದೊಡ್ಡದಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಏಕೆಂದರೆ ವಿಭಿನ್ನ ಕೋನೀಯ ಆವೇಗಗಳು ವಿಭಿನ್ನವಾಗಿವೆ ಮತ್ತು ಶಕ್ತಿಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನಾವು ಕ್ವಾಂಟಮ್ ಸಂಖ್ಯೆಗಳ ಮೂಲಕ ಸಾಧ್ಯತೆಯನ್ನು ಸೇರಿಸಿದ್ದೇವೆ ಆ ಕಕ್ಷೆಗಳು ವಿಭಿನ್ನ ರೀತಿಯದ್ದಾಗಿರಬಹುದು ಆದ್ದರಿಂದ ನಾವು ನೋಡಿದ ಒಂದೇ ಶಕ್ತಿಗಾಗಿ ಒಂದಕ್ಕಿಂತ ಹೆಚ್ಚು ಕಕ್ಷೆಗಳು ಇರಬಹುದು ಮತ್ತು 2 ಕ್ವಾಂಟಮ್ ಸಂಖ್ಯೆಗಳ ನಡುವಿನ ಸಂಬಂಧವೆಂದರೆ ಅವುಗಳೆಂದರೆ nr ಮತ್ತು n ಶಕ್ತಿಯ ಮತ್ತು ಕಕ್ಷೆಯ ಪ್ರಕಾರವನ್ನು ನೀಡುತ್ತದೆ ಆದ್ದರಿಂದ ಇದು ಇನ್ನೂ ಒಂದು ರೀತಿಯ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಹಳೆಯ ಕ್ವಾಂಟಮ್ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುತ್ತಿದೆ ಆದರೆ ನಾನು ಇದನ್ನೆಲ್ಲಾ ಏಕೆ ಮಾಡುತ್ತಿದ್ದೇನೆಂದರೆ ನೀವು ನೋಡುವುದೇನೆಂದರೆ ನಂತರದ ನಿಜವಾದ ಕ್ವಾಂಟಮ್ ಮೆಕ್ಯಾನಿಕ್ಸ್ ನೀಡಿದ ಉತ್ತರಗಳು ಕಲ್ಪನೆಗಳು ಈಗಾಗಲೇ ಹಳೆಯ ಕ್ವಾಂಟಮ್ ಸಿದ್ಧಾಂತದ ಮೂಲಕ ಪ್ರಾರಂಭವಾಗುತ್ತಿದೆ ಅದಕ್ಕಾಗಿಯೇ ನಾನು ಇದನ್ನು ಹಿಂದಿನ ಉಪನ್ಯಾಸ ಮತ್ತು ಹಳೆಯ ಕ್ವಾಂಟಮ್ ಸಿದ್ಧಾಂತಕ್ಕೆ ಮೀಸಲಾಗಿರುವ ಈ ಉಪನ್ಯಾಸವನ್ನು ನೀಡುತ್ತಿದ್ದೇನೆ ನಾವು 3 ಆಯಾಮದ ಪ್ರಕರಣವನ್ನು ಪರಿಗಣಿಸೋಣ ಮತ್ತು 3 ಆಯಾಮದ ಸಂದರ್ಭದಲ್ಲಿ ಈ ಕಕ್ಷೆಯು ಕೇವಲ x y ಸಮತಲಕ್ಕೆ ಸೀಮಿತವಾಗಿರಬೇಕಾಗಿಲ್ಲ ಇಲ್ಲಿ ಕಕ್ಷೆಯನ್ನು ಓರೆಯಾಗಿಸುವ ಸಾಧ್ಯತೆಯಿದೆ ಅದು ಇನ್ನೂ ಹೆಚ್ಚು ಓರೆಯಾಗಬಹುದು ಆದ್ದರಿಂದ ಈ ಟಿಲ್ಟ್ ಹೊಸ ಕ್ವಾಂಟಮ್ ಸಂಖ್ಯೆ ಮತ್ತು ಹೆಚ್ಚುವರಿ ಮೂರನೇ ಕ್ವಾಂಟಮ್ ಸಂಖ್ಯೆಯನ್ನು ತರಲು ಹೊರಟಿದೆ ಆದ್ದರಿಂದ ನಾವು ಪರಿಗಣಿಸುತ್ತಿರುವ ಸಾಧ್ಯತೆಯೆಂದರೆ xy ಸಮತಲಕ್ಕೆ ಸಂಬಂಧಿಸಿದಂತೆ ಕಕ್ಷೆಯನ್ನು ಸಹ ಓರೆಯಾಗಿಸಬಹುದು ಮತ್ತು ಆ ಓರೆಯು ಮೂರನೇ ಕ್ವಾಂಟಮ್ ಸಂಖ್ಯೆಯಿಂದ ನಿರ್ಧರಿಸಲ್ಪಡುತ್ತದೆ ಆದ್ದರಿಂದ ಅದಕ್ಕಾಗಿ ನಾವು ಈಗ ನ್ಯೂಕ್ಲಿಯಸ್ನ ಸುತ್ತಲಿನ ಎಲೆಕ್ಟ್ರಾನ್ನ ಪೂರ್ಣ 3 ಆಯಾಮದ ಚಲನೆಯನ್ನು ಪರಿಗಣಿಸುತ್ತೇವೆ ಇದನ್ನು ಪರಮಾಣುವಿಗೆ ಕ್ವಾಂಟಮ್ ಪರಿಸ್ಥಿತಿಗಳ ಅನ್ವಯ ಎಂದು ಕೂಡ ಕರೆಯಬಹುದು ಇದು ಪೂರ್ಣ ವೈಭವೀಕರಿಸಿದ 3 ಆಯಾಮವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ಗೋಳಾಕಾರದ ನಿರ್ದೇಶಾಂಕಗಳನ್ನು ಬಳಸಲಿದ್ದೇನೆ ಮತ್ತು ಶಕ್ತಿಯು 12mr212mr2212mr22 kr ನಿಂದ ನೀಡಲಿದೆ ಈಗ 3 ಸಾಮಾನ್ಯ ಆವೇಗವಾಗಲು 3 ಸಂಗತಿಗಳಿವೆ ಮತ್ತು ಇವು ಯಾವುವು ಇವು pr ∂E ∂r mr ̇ p∂E∂θ̇mr2̇ pϕ ∂E∂̇ mr2ϕ̇ ನೀವು ನೋಡಬಹುದಾದ ಇದು r ಉದ್ದಕ್ಕೂ ಚಲನೆಯೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ರೇಖೀಯ ಆವೇಗದ ಆಯಾಮವನ್ನು ಹೊಂದಿದೆ ಎರಡನೆಯದು ಕೋನೀಯ ಆವೇಗದ ಆಯಾಮ ಆದ್ದರಿಂದ ಮೂರನೆಯದು ಮತ್ತು ಅವುಗಳ ವ್ಯಾಖ್ಯಾನಗಳು ಯಾವುವು ಆದ್ದರಿಂದ 3 ಆಯಾಮದಲ್ಲಿ ಚಲಿಸುವ ಕಣದ ಕೋನೀಯ ಆವೇಗ ಯಾವುದು ಎಂದು ನೋಡೋಣ ಇದು r mv ಇದನ್ನು ನಾನು mrr×rrrrsinθ ಎಂದು ಬರೆಯಬಹುದು ಮತ್ತು ನೀವು ಕ್ರ್ಸ್ ಪ್ರಾಡಕ್ಟ್ ತೆಗೆದುಕೊಳ್ಳುತ್ತೀರಿ ಇದು mr2rmr2sinθr ಆಗಿರುತ್ತದೆ ಇದು mr2 mr2sinθ ಆಗಿರುತ್ತದೆ ಹಿಂದಿನ ಪ್ರಕ್ರಿಯೆಯಿಂದ xsinϕycos ಎಂದು ನಿಮಗೆ ನೆನಪಿಸುತ್ತೇನೆ ಮತ್ತು ಇದು xcosθcosϕ ycosθsinϕ zsin ಎಂಬುದು ಗೊತ್ತಿದೆ ನಾನು ಇವುಗಳನ್ನು ಬದಲಿಸಿದಾಗ ಕೋನೀಯ ಆವೇಗ L mr2 xsinϕycos mr2sinθ ಆಗಿರುತ್ತದೆ ಆದ್ದರಿಂದ L mr2 mr2sinθ p Lz L2 p2p2 ಆಗಿರುತ್ತದೆ ಆದ್ದರಿಂದ ನಾನು L ನ z ಘಟಕವನ್ನು ತೆಗೆದುಕೊಂಡರೆ ಅದು 0 ರಿಂದ z ಘಟಕಕ್ಕೆ 0 ಕೊಡುಗೆಯನ್ನು ನೀಡುತ್ತದೆ mr2sinθ ಮತ್ತು z ಘಟಕದ ಆಗಿರುತ್ತದೆ ಆದ್ದರಿಂದ ಇದು mr2sinθz ಆಗಿರುತ್ತದೆ ಇದು pಗೆ ಸಮ ಹಾಗಾಗಿ L mr2 mr2sinθ ಇದನ್ನು p psinθ ಎಂದು ಬರೆಯಬಹುದು ಮತ್ತು ಪರಸ್ಪರ ಲಂಬವಾಗಿರುತ್ತದೆ ಆದ್ದರಿಂದ ಇದು ತಕ್ಷಣವೇ L2p2p2 ಎಂದು ಸೂಚಿಸುತ್ತದೆ ಆದ್ದರಿಂದ ನ್ಯೂಕ್ಲಿಯಸ್ನ ಸುತ್ತಲಿನ ಎಲೆಕ್ಟ್ರಾನ್ನ 3 ಆಯಾಮದ ಚಲನೆಗೆ ಶಕ್ತಿಯನ್ನು 12mr212mr2212mr22 krಎಂದು ನೀಡಲಾಗುವುದು ಮತ್ತು prmr pmr22ಮತ್ತು p12mr22 ಮತ್ತು ಇದು Lz ಮತ್ತು p ಅಂದರೆ ಕೋನೀಯ ಆವೇಗವಾದ L2 ನಾನು ಕೋನೀಯ ಆವೇಗಕ್ಕಾಗಿ L ಅನ್ನು ಬಳಸುತ್ತಿದ್ದೇನೆ L2p2p2 ಎಂದು ನಾವು ಇಲ್ಲಿಯವರೆಗೆ ಕಂಡುಕೊಂಡಿದ್ದೇವೆ ಈಗ ಕೇಂದ್ರ ಭಾವನೆಯ ಚಲನೆಗೆ ಮುಖ್ಯವಾಗಿ v 1r ರೂಪದಲ್ಲಿದ್ದಾಗ ಕೇಂದ್ರ ಬಲವು L ಅನ್ನು ಸಂರಕ್ಷಿಸಲಾಗಿದೆ ಮತ್ತು ಇದರರ್ಥ L ನ ಎಲ್ಲಾ ಘಟಕಗಳನ್ನು ಸರಿಯಾಗಿ ಸಂರಕ್ಷಿಸಲಾಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಚಲನೆಯ ಉದ್ದಕ್ಕೂ L2p2p2 ಸ್ಥಿರವಾಗಿರುತ್ತದೆ ಮತ್ತು Lzpmr2 ಸಹ ಸ್ಥಿರವಾಗಿರುತ್ತದೆ ಈಗ ನಾವು ಕ್ವಾಂಟಮ್ ಷರತ್ತುಗಳನ್ನು ಅನ್ವಯಿಸೋಣ ಇವು ಏನು ನೀಡುತ್ತದೆ pdϕ ಅನ್ವಯಿಸಲು ಸುಲಭವಾದದ್ದು Lzn ಗೆ ಸಮನಾಗಿರಬೇಕು ಅದು ಒಂದು ಕ್ವಾಂಟಮ್ ಸ್ಥಿತಿಯಾಗಿದೆ p pdθ ಆಗಿರುತ್ತದೆ ಮತ್ತು ಇದರ ಮಿತಿಗಳು ಏನೆಂದು ನಾವು ನೋಡುತ್ತೇವೆ ಅದು ∫L2 Lz2 dθnh ಸಮಾನವಾಗಿರುತ್ತದೆ ಈಗ Lz ಎಂಬುದು L ಕೋನೀಯ ಆವೇಗದ z ಅಂಶವಾಗಿದೆ ಇದರ ಅರ್ಥ | Lz| ⩽ L ಮಾಡ್ಯುಲಸ್ Lz ಗಿಂತ L ಕಡಿಮೆ ಅಥವಾ ಸಮನಾಗಿರಬೇಕು ಈಗ ∫√L2 Lz2 dθ ಅನ್ನು ನೋಡೋಣ ಈಗ ∫√L2 Lz2 dθ ರಿಯಲ್ ಆಗಬೇಕಾದಾರೆ L2 Lz2 ≥0 ಮತ್ತು LzL≤sinθ≤LzL ಆಗಿರುತ್ತದೆ ಈ ಅವಿಭಾಜ್ಯವು θ L2 Lz2 dθ ಆಗುತ್ತದೆ ಈ ಅವಿಭಾಜ್ಯವನ್ನು ಹೇಗೆ ಲೆಕ್ಕಹಾಕಲಾಗಿದೆ ಎಂಬುದರ ಬಗ್ಗೆ ನಾವು ಗಮನಹರಿಸುವುದಿಲ್ಲ ಆದರೆ ನೀವು ಅವಿಭಾಜ್ಯವನ್ನು ನಿರ್ವಹಿಸಿದ ನಂತರ ಅದು ಮೌಲ್ಯವು 2πL |Lz| ಆಗಿರುತ್ತದೆ ಆದ್ದರಿಂದ ನಾವು ಕಂಡುಕೊಂಡದ್ದು ∫pdϕnh ಅದು Lzn ನೀಡುತ್ತದೆ ಮತ್ತು ∫pd2πL Lz ಗೆ ಅಥವಾ L Lz n ಗೆ ಸಮಾನವಾಗಿರುತ್ತದೆ ಇದು nn ಆಗಿದೆ ಆದ್ದರಿಂದ ನಾವು ಕಂಡುಕೊಂಡದ್ದೇನೆಂದರೆ ಕೋನೀಯ ಆವೇಗದ z ಅಂಶವು n ಗೆ ಸಮಾನವಾಗಿರುತ್ತದೆ ಮತ್ತು ಇದು z ಅಂಶವಾಗಿರುವುದರಿಂದ ಅದು ಋಣಾತ್ಮಕ ಅಥವಾ ಸಕಾರಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು n 0 ಅಥವಾ ಧನಾತ್ಮಕ ಅಥವಾ ಋಣಾತ್ಮಕ ಪೂರ್ಣಾಂಕಗಳಾಗಿರಬಹುದು ಎಂದು ಹೇಳಲಿದ್ದೇನೆ ಅವು ಪೂರ್ಣಾಂಕಗಳಾಗಿವೆ ಆದರೆ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳಿ ಇದು ಕೋನೀಯ ಆವೇಗದ ಪ್ರಮಾಣ nn ಗೆ ಸಮನಾಗಿರುತ್ತದೆ ಮತ್ತು ನೀವು ಅದನ್ನು ನೋಡಬಹುದು nವು 1 2 ಮತ್ತು ಇನ್ನಿತರ ಮೌಲ್ಯಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ n 0 ಆಗಿದ್ದರೂ ಸಹ n ಕೋನೀಯ ಆವೇಗವನ್ನು ಸೀಮಿತಗೊಳಿಸುವ ಸಾಧ್ಯತೆಯಿದೆ ನಾವು 0 ಕೋನೀಯ ಆವೇಗವನ್ನು ಹೊರಗಿಡುತ್ತಿದ್ದೇವೆ ಆದ್ದರಿಂದ ಈಗ ನಾವು 2 ಕ್ವಾಂಟಮ್ ಸಂಖ್ಯೆಗಳನ್ನು ಪಡೆದುಕೊಂಡಿದ್ದೇವೆ ಅವು n ಮತ್ತು n n ಒಟ್ಟು ಕೋನೀಯ ಆವೇಗ nn ಗೆ ಸಂಬಂಧಿಸಿದೆ ಮತ್ತು n ಕೋನೀಯ ಆವೇಗದ z ಘಟಕಕ್ಕೆ ಸಂಬಂಧಿಸಿದೆ ಆದ್ದರಿಂದ ಮತ್ತೊಮ್ಮೆ Lz ಅನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ p nಮತ್ತು n0 ±1 ±2 ಆಗಬಹುದು n ಗೆ ಸಮನಾಗಿರುವ Lz ಮತ್ತು n 0 ಮತ್ತು ± 1 ± 2 ಮತ್ತು ಇನ್ನಿತರ ಸಂಗತಿಗಳನ್ನು ಹೇಳೋಣ L ಒಟ್ಟು ಕೋನೀಯ ಆವೇಗದ ಪ್ರಮಾಣವಾಗಿದ್ದು nn ಗೆ ಸಮನಾಗಿರುತ್ತದೆ ಇದು kℏ ಆಗಿರುತ್ತದೆ k 123 | Lz | ≤L ಎಂದು ನಾವು ಕಂಡುಕೊಂಡ ಕಾರಣ ಇದು ಅಗತ್ಯವಾಗಿ n ≤kℏ ಅನ್ನು ಸೂಚಿಸುತ್ತದೆ ಅಥವಾ n k ಮತ್ತು k ನಡುವೆ ಸೀಮಿತಗೊಳಿಸಲಾಗಿದೆ ಇದರ ಅರ್ಥವೇನೆಂದರೆ ನೀವು ನಿವ್ವಳ ಕೋನೀಯ ಆವೇಗ kℏ ವನ್ನು ಹೊಂದಿರಬಹುದು ಮತ್ತು ಅದು z ದಿಕ್ಕಿನಲ್ಲಿರುವ ದಿಕ್ಕಿನಲ್ಲಿರಬಹುದು ಆದ್ದರಿಂದ ಇದು kℏ ಆಗಿರುತ್ತದೆ ಅಥವಾ ಅದು k ಆಗಿರುತ್ತದೆ ಆದ್ದರಿಂದ ಕೋನೀಯ ಆವೇಗವು ನಿರ್ದಿಷ್ಟ ದಿಕ್ಕಿನಲ್ಲಿ ತೋರಿಸುವು ದರಿಂದ ಅದು ಯಾವುದೇ ಅನಿಯಂತ್ರಿತ ದಿಕ್ಕಾಗಿರಬಾರದು ಪ್ರೊಜೆಕ್ಷನ್ k ℏ ಆಗಿರಬೇಕು ಮೂರನೆಯದಾಗಿ ನಾನು ಈ kℏ ಅನ್ನು ಹೊಂದಬಹುದು ಮತ್ತು z ಘಟಕವು k 2ಆಗಿರುತ್ತದೆ ನಾನು ಇವುಗಳನ್ನು ಸಾಂಕೇತಿಕವಾಗಿ ಚಿತ್ರಿಸುತ್ತಿದ್ದೇನೆ ಈ ಕೋನಗಳನ್ನು ನಿಖರವಾಗಿ ಬರೆಯಲಾಗುವುದಿಲ್ಲ ವಾಸ್ತವವಾಗಿ k 2 ಆಗಿರುತ್ತದೆ ಮತ್ತು ಕೋನೀಯ ಆವೇಗವು ದೊಡ್ಡದಾಗಿರುತ್ತದೆ ಆದ್ದರಿಂದ ಇದು k 2ℏ kℏ ಆಗಿದೆ ಅದು ವಿರುದ್ಧ ದಿಕ್ಕಿನಲ್ಲಿರಬಹುದು ಆದ್ದರಿಂದ ನಾನು ಸ್ಕೇಲ್ ಎಳೆದಾಗ ಮೊದಲನೆಯದು ಸಹ ಈ ರೀತಿ ಆಗುವುದಿಲ್ಲ ಬದಲಿಗೆ kℏ kh ಯೊಂದಿಗೆ ಸರಿಯಾಗಿರುತ್ತದೆ ಇದು ವಿರುದ್ಧ ದಿಕ್ಕಿನಲ್ಲಿರಬಹುದು ನಿವ್ವಳ ಕೋನೀಯ ಆವೇಗವು ಇತರ ದಿಕ್ಕಾಗಿರಬಹುದು ಮತ್ತು ಪ್ರಮಾಣವು kh ಆಗಿ ಉಳಿದಿದೆ ಮತ್ತು z ಘಟಕವು kℏ ಆಗಿರಬಹುದು ಅದು k ℏ ಸಹ ಆಗಿರಬಹುದು ಮತ್ತು ಈ ರೀತಿಯಲ್ಲಿ ಕೋನೀಯ ಆವೇಗ ಬಿಂದು kℏ ನಾನು ಕೋನೀಯ ಆವೇಗ k 2ℏಅನ್ನು ನಕಾರಾತ್ಮಕ ದಿಕ್ಕಿನಲ್ಲಿ ಮತ್ತು ನಿವ್ವಳ ಕೋನೀಯ ಆವೇಗ ಬಿಂದುವನ್ನು ಈ ರೀತಿ ಹೊಂದಬಹುದು ಆದ್ದರಿಂದ ಇದು ತೋರಿಸುತ್ತಿರುವುದು ಒಂದು ರೀತಿಯ ಸ್ಪೇಸ್ ಪ್ರಮಾಣೀಕರಣವಾಗಿದೆ ಕಕ್ಷೆಗಳು ಅವು x y ಸಮತಲದಲ್ಲಿರಬಹುದು ಅಥವಾ ಅವು ಓರೆಯಾಗಬಹುದು ಆದರೆ ಅವುಗಳನ್ನು ಅನಿಯಂತ್ರಿತವಾಗಿ ಓರೆಯಾಗಿಸಲಾಗುವುದಿಲ್ಲ ಅಂದರೆ ಕಂಪೊನೆಂಟ್ z ಘಟಕವು ಇನ್ನೂ ಒಂದು ಪೂರ್ಣಸಂಖ್ಯೆಯಾಗಿದೆ ಮತ್ತು ಒಟ್ಟು ಕೋನೀಯ ಆವೇಗ ಒಂದೇ ಆಗಿರುತ್ತದೆ ಆದ್ದರಿಂದ ಕೋನೀಯ ಆವೇಗದ ಒಟ್ಟು ಆವೇಗ ಮತ್ತು z ಗೆ ಸಂಬಂಧಿಸಿದ 2 ಕ್ವಾಂಟಮ್ ಸಂಖ್ಯೆಗಳು n ಮತ್ತು n ಅನ್ನು ನಾವು ಕಂಡುಕೊಂಡಿದ್ದೇವೆ ಇನ್ನೂ pr dr nr h ಆಗಿರಬೇಕು ಈಗ ಅದನ್ನು ಮಾಡೋಣ ಆದ್ದರಿಂದ ನೆನಪಿಡಿ ಶಕ್ತಿಯು 12mr212mr2212mr22 kr ಗೆ ಸಮಾನವಾಗಿತ್ತು ಮತ್ತು ಇದನ್ನು pr22mp22mp22msin2 krಎಂದು ಬರೆಯಬಹುದು ಮತ್ತು ನಾವು ಮೊದಲೇ ಪಡೆದದ್ದರಿಂದ ಇದು pr22mL22mr2 krಗೆ ಸಮನಾಗಿರುತ್ತದೆ ಎಂದು ನೀವು ನೋಡಬಹುದು ಹಾಗಾಗಿ ಶಕ್ತಿಯನ್ನು pr22mL22mr2 krಎಂದು ಬರೆಯಬಹುದು ಆದ್ದರಿಂದ pr √ ಎಂದು ನೀಡಲಾಗುತ್ತದೆ ಆದ್ದರಿಂದ ಇದು 2D ಪ್ರಕರಣದಲ್ಲಿ ನಾವು ಪಡೆದ ಅದೇ ಎಕ್ಸ್ಪ್ರೆಶನ್ ಆದ್ದರಿಂದ ∫prdrnrh ಅದು ಅದೇ ಉತ್ತರವನ್ನು ನೀಡುತ್ತದೆ ಮತ್ತು ಆ ಉಪನ್ಯಾಸಕ್ಕೆ ಹಿಂತಿರುಗಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಮತ್ತು ನಾನು En mk22n22 ಎಂಬ ಉತ್ತರವನ್ನು ಪಡೆಯುತ್ತೇನೆ ಅದು En mZ2e4322022n2 ನಂತೆಯೇ ಇರುತ್ತದೆ ಅಲ್ಲಿ n ಈಗ nrnn ಆಗಿರುತ್ತದೆ ಅದು n ನ ಮೌಲ್ಯ ಮತ್ತು nr ಏಕೆಂದರೆ n ಕನಿಷ್ಠ 0 1 2 ಆಗಿರಬಹುದು ಆದ್ದರಿಂದ ಈ ಉಪನ್ಯಾಸದ ಮೂಲಕ ನಾವು ಪೂರ್ಣ 3 ಡಿ ಚಲನೆಯನ್ನು ಅನುಮತಿಸಿದರೆ ಏನಾಗುತ್ತದೆ ಎಂಬುದನ್ನು ನೋಡೋಣ E 12mr212mr2212mr22 kr ಎಂದು ನೀಡಲಾಗಿದೆ ಮತ್ತು ಕ್ವಾಂಟಮ್ ಪರಿಸ್ಥಿತಿಗಳು pr dr nr h pdθ nh ಮತ್ತು pd nhಗೆ ಸಮಾನವಾಗಿರುತ್ತದೆ nr 0 1 2 ಎಂದು ನಾವು ಕಂಡುಕೊಂಡಿದ್ದೇವೆ n 1 2 ಕ್ಕೆ ಸಮನಾಗಿರುತ್ತದೆ ಮತ್ತು n 0 1 ಅಥವಾ 1 2 ಅಥವಾ 2 ಆಗಿರುತ್ತದೆ ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರುವುದು ಈಗ 3 ಕ್ವಾಂಟಮ್ ಸಂಖ್ಯೆಗಳು ಇದರ ಮೂಲಕ | n| ⩽n ಆಗಿರುವುದನ್ನು ಕಂಡುಕೊಂಡಿದ್ದೇವೆ ಅಲ್ಲಿ nnn ಏಕೆಂದರೆ z ಘಟಕವು ಒಟ್ಟು ಕೋನೀಯ ಆವೇಗಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಮೂರನೆಯದಾಗಿ ನಾವು 3 ಕ್ವಾಂಟಮ್ ಸಂಖ್ಯೆಗಳನ್ನು ಕಂಡುಕೊಂಡಿದ್ದೇವೆ En ಶಕ್ತಿಯು ಬೋರ್ ಮಾದರಿ eV ಯಂತೆಯೇ ಇರುತ್ತದೆ ಆದರೆ ಈಗ En ಅನನ್ಯವಾಗಿರುವ ಕಕ್ಷೆಯ ಸಾಧ್ಯತೆಯು ಇದೆ ನಾವು ಬದಲಾಗಿ ಹೊಂದಿರಬಹುದಾದ ಅಂಶವೆಂದರೆ ವಿಭಿನ್ನ ಕ್ವಾಂಟಮ್ ಸಂಖ್ಯೆಗಳಿರುವ ವಿಭಿನ್ನ ಕಕ್ಷೆಗಳ nr n ಮತ್ತು n ಇವು nrn|n| ಅವಲಂಬಿಸಿ ಒಂದೇ ಶಕ್ತಿ En ವನ್ನು ಹೊಂದಿರಬಹುದು ಆದ್ದರಿಂದ ಇದು ಒಂದು ಕಕ್ಷೆಯಲ್ಲಿ 3 ಸಂಖ್ಯೆಗಳನ್ನು ಹೊಂದಿದೆ ಅದನ್ನು ನಾನು n ಎಂದು ಬರೆಯಬಹುದು ಅದು nrn|n| k ಇದು ಒಟ್ಟು ಕೋನೀಯ ಆವೇಗವನ್ನು ನೀಡುತ್ತದೆ ಮತ್ತು n n≤k ಆಗಿರುತ್ತದೆ ಆದ್ದರಿಂದ ಈ ಕ್ವಾಂಟಮ್ ಪರಿಸ್ಥಿತಿಗಳಿಂದ ಕ್ವಾಂಟಮ್ ಸಂಖ್ಯೆಗಳ ಕಲ್ಪನೆಯು ಹೇಗೆ ಹುಟ್ಟಿಕೊಂಡಿತು ಮತ್ತು ಇವುಗಳು ಕ್ವಾಂಟಮ್ ಸ್ವರೂಪವನ್ನು ಉತ್ತಮವಾಗಿ ಮತ್ತು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ನಮ್ಮನ್ನು ಕರೆದೊಯ್ಯುತ್ತವೆ ಲೆಕ್ಕಾಚಾರಗಳು ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಷರತ್ತುಗಳ ಆಧಾರದ ಮೇಲೆ ನಾನು ನಿಮಗೆ ಕೆಲವು ಸರಳ ಲೆಕ್ಕಾಚಾರಗಳನ್ನು ನೀಡಲಿದ್ದೇನೆ ಅದು ಇಂದು ಸಹ ಬಳಕೆಯಲ್ಲಿದೆ ನಾವು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸಿದಾಗ ಪೂರ್ಣ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಸ್ತಿತ್ವಕ್ಕೆ ಬಂದಾಗ ನೀವು ನಂತರ ಏನು ನೋಡುತ್ತೀರಿ ಈ ಆಲೋಚನೆಗಳು ನಿಜವಾದ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಎಷ್ಟು ಹತ್ತಿರದಲ್ಲಿವೆ ಎಂಬುದು ಗೊತ್ತಾಗುತ್ತದೆ ಯಾವುದು ಮುಖ್ಯ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ಈ 3 ಕ್ವಾಂಟಮ್ ಸಂಖ್ಯೆಗಳನ್ನು ಹೊಂದಿದ್ದೇನೆ ಈಗ ಜನರು ವಿಭಿನ್ನ ಪರಮಾಣುಗಳ ವರ್ಣಪಟಲವನ್ನು ಮತ್ತು ಪಿರಿಯಾಡಿಕ್ ಟೇಬಲ್ ಅನ್ನು ವಿವರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಎಲೆಕ್ಟ್ರಾನ್ ಸ್ಪಿನ್ ಪರಿಕಲ್ಪನೆಯೊಂದಿಗೆ ಬಂದರು